ನಾವು ಮಾಡಲು ಬಯಸುವ ಮುಂದಿನ ವಿಷಯವೆಂದರೆ ಈ ಕ್ಷೇತ್ರಗಳು ಸರಿಯಾಗಿ ಕಾಣುತ್ತವೆ ಎಂಬುದನ್ನು ದೃಶ್ಯೀಕರಿಸುವುದು ಆದ್ದರಿಂದ ಇಲ್ಲಿ ಕಂಸ ಇರಬೇಕು ಆದ್ದರಿಂದ ಏನು ನಮ್ಮ ಹರ್ಟ್ಜ್ನ ದ್ವಿಧ್ರುವಿ ಇಲ್ಲಿ ಮೂಲದಲ್ಲಿ ಕುಳಿತಿದೆ ಇದನ್ನು ಜೆಡ್ ದಿಕ್ಕಿನಲ್ಲಿ ತೋರಿಸಲಾಗುತ್ತದೆ ಈಗ ದೂರದ ವಲಯದಲ್ಲಿನ ಕಾಂತಕ್ಷೇತ್ರದ ಅಭಿವ್ಯಕ್ತಿಯನ್ನು ನೀವು ನೋಡಿದರೆ ಇಲ್ಲಿ ನೀವು ಏನು ನೋಡುತ್ತೀರಿ ಸೈನ್ ಥೀಟಾ ಫೈ ದಿಕ್ಕಿನಲ್ಲಿದೆ ಆದ್ದರಿಂದಇದು ಕಾಂತಕ್ಷೇತ್ರವಾಗಿದ್ದು ಇದು ನನ್ನ ϕˆ ದಿಕ್ಕಿನಲ್ಲಿದೆ ಆದ್ದರಿಂದ ಸಮಭಾಜಕ ಸಮತಲದಲ್ಲಿ ಕಾಂತಕ್ಷೇತ್ರವು x y ಸಮತಲದಲ್ಲಿದೆ ಅದಕ್ಕಾಗಿಯೇ ಈ ಸಮತಲವನ್ನು ಹರ್ಟ್ಜ್ ದ್ವಿಧ್ರುವಿಯ H ಸಮತಲ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಮ್ಮಲ್ಲಿ H ಇದು ಫೈ ನ ಉದ್ದಕ್ಕೂ ಅನುಪಾತದಲ್ಲಿರುತ್ತದೆ ಈಗ ಮತ್ತೊಂದೆಡೆ ನೀವು ವಿದ್ಯುತ್ ಕ್ಷೇತ್ರವನ್ನು ನೋಡುತ್ತೀರಿ ಅದು ಯಾವ ಮಾರ್ಗವಾಗಿದೆ ಇದು ದೂರದ ಕ್ಷೇತ್ರದಲ್ಲಿ ತೀಟಾ ದಿಕ್ಕಿನಲ್ಲಿ ತೋರಿಸುತ್ತಿದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರವು ಉದ್ದಕ್ಕೂ ತೀಟಾ ಅನುಪಾತದಲ್ಲಿರುತ್ತದೆ ಆದ್ದರಿಂದ ತೀಟಾವು ಸಮಭಾಜಕ ಸಮತಲದಲ್ಲಿ ಕೆಳಮುಖವಾಗಿರುತ್ತದೆ ಆದ್ದರಿಂದ ನಾನು ಈ ಸಮತಲವನ್ನು ಇಲ್ಲಿ ನೋಡಿದರೆ ನಾವು ಭೂಮಿಯ ಬಗ್ಗೆ ಯೋಚಿಸಿದರೆ ಇದು ರೇಖಾಂಶದಂತಿದೆ ಆದ್ದರಿಂದ ಯಾವುದೇ ರೇಖಾಂಶವನ್ನು ಇ ಪ್ಲೇನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ವಿದ್ಯುತ್ ಕ್ಷೇತ್ರವು ಆ ಸಮತಲದಲ್ಲಿ ಒಂದು ರೀತಿಯದ್ದಾಗಿರುತ್ತದೆ ಆದ್ದರಿಂದ ಇದು ಪ್ರಮಾಣಿತ ಪರಿಭಾಷೆಯಾಗಿದೆ ಇದನ್ನು ಈ ರೀತಿಯಲ್ಲಿ ಬಳಸಲಾಗುತ್ತದೆ ವಿಕಿರಣ ಮಾದರಿ ಆಂಟೆನಾದ ವಿಕಿರಣ ಮಾದರಿ ಯಾವುದು ಎಂಬುದರ ಕುರಿತು ಮಾತನಾಡಲು ಅನೇಕ ಬಾರಿ ಬಯಸುತ್ತೀರಿ ಆದ್ದರಿಂದ ಸಾಮಾನ್ಯವಾಗಿಸಿದ ಕ್ಷೇತ್ರ ಯಾವುದು ಎಂದು ಕಂಡುಹಿಡಿಯುವುದು ಉಪಯುಕ್ತವಾದುದು ಏಕೆಂದರೆ ಭೌತಿಕ ಸ್ಥಿರಾಂಕಗಳು ಮತ್ತು ಪ್ರವಾಹಗಳೊಂದಿಗೆ ವ್ಯವಹರಿಸಲು ನಾವು ಬಯಸುವುದಿಲ್ಲ ಆದ್ದರಿಂದ ಆ ನಿಟ್ಟಿನಲ್ಲಿ ನಿಮ್ಮ ಇ ಇ ಮ್ಯಾಕ್ಸ್ ಎಂಬ ಕ್ಷೇತ್ರ ಮಾದರಿ ಎಂದು ನೀವು ವ್ಯಾಖ್ಯಾನಿಸುತ್ತೀರಿ ಆದ್ದರಿಂದ ನಾವು ಇ ಇದರ ಅಭಿವ್ಯಕ್ತಿಯನ್ನು ಬರೆಯೋಣ ಆದ್ದರಿಂದ E ಅನ್ನು ಯಾವುದು ಕಾರ್ಯವಾಗಿ ಬದಲಾಯಿಸುತ್ತದೆ ಇದು ಕೇವಲ ಸೈನ್ ತೀಟಾ ಉಳಿದದ್ದು ಎಲ್ಲವೂ ಸ್ಥಿರವಾಗಿರುತ್ತದೆ ಹಾಗಾದರೆ ಇಲ್ಲಿ ಏನು ಸೈನ್ θ ಸರಿ ಆದ್ದರಿಂದ ನಾನು ಇ ಪ್ಲೇನ್ ಲಿ ಯೋಜನೆ ತೆಗೆದುಕೊಂಡರೆ ನಾನು ಇಲ್ಲಿ ಇ ಪ್ಲೇನ್ ಅನ್ನು ಯೋಜಿಸಲು ಹೋಗುತ್ತೇನೆ ಮತ್ತು ಧ್ರುವೀಯ ನಿರ್ದೇಶಾಂಕಗಳಲ್ಲಿ ಯೋಜನೆ ಮಾಡಲು ನಾನು ಬಯಸುತ್ತೇನೆ ಇದು ಸಮಗವಾಗಿಸಿದ ಕ್ಷೇತ್ರದ ಮಾದರಿಯ ಸ್ಕ್ವೇರ್ ಆಗಿದೆ ಇದನ್ನು ವಿದ್ಯುತ್ ಮಾದರಿ ಎಂದು ಕರೆಯಲಾಗುತ್ತದೆ ಅಲ್ಲಿ ಕ್ಷೇತ್ರ ಮಾದರಿ ಇದೆ ಮತ್ತು ಇದು ವಿದ್ಯುತ್ ಮಾದರಿ ನಾನು ಇದನ್ನು ಯೋಜಿಸಲು ಬಯಸಿದರೆ ಅದು ಹೇಗಿರುತ್ತದೆ ಆದ್ದರಿಂದ ನಾವು ಧ್ರುವ ಯೋಜನೆ ಹೇಗೆ ಮಾಡುತ್ತೇವೆ ನೀವು ಥೀಟಾವನ್ನು ಯಾವುದೋ ಮೌಲ್ಯಕ್ಕೆ ತೆಗೆದುಕೊಂಡು ಮಾಡುತ್ತೀರಿ ಆದ್ದರಿಂದ θ 0 ನಲ್ಲಿ ಮೌಲ್ಯ ಏನು sin೨ ತೀಟಾ 0 ಆಗಿರುತ್ತದೆ ಆದ್ದರಿಂದ ನಾನು ಇಲ್ಲಿಂದ ಪ್ರಾರಂಭಿಸಲಿದ್ದೇನೆ ಮತ್ತು ನಾನು x ಅಕ್ಷದ ಮೇಲೆ θ 90 ಆದಾಗ ಅಥವಾ y ಅಕ್ಷವು ಅಪ್ರಸ್ತುತವಾಗುತ್ತದೆ ಅದು 1 ಆಗುತ್ತದೆ ಆದ್ದರಿಂದ ಅದು ಹೇಗೆ ಕಾಣುತ್ತದೆ ಆದ್ದರಿಂದ ಇದು θ π 2 ನಲ್ಲಿದೆ ಇದು θ 0 ಲ್ಲಿದೆ ಮತ್ತು ಇದು ಜೆಡ್ ಅಕ್ಷದಲ್ಲಿ ಸಮ್ಮಿತೀಯವಾಗಲಿದೆ ಆದ್ದರಿಂದ ಇದು ಆಕೃತಿ ೮ ರಂತೆ ಕಾಣಲಿದೆ ಆದ್ದರಿಂದ ಯಾವುದೇ ಇ ಪ್ಲೇನ್ನಲ್ಲಿ ಇದು ಕ್ಷೇತ್ರ ಶಕ್ತಿಯ ಮಾದರಿಯಂತೆ ಕಾಣುತ್ತದೆ ಆದ್ದರಿಂದ ನೀವು ಇದನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ಆದ್ದರಿಂದ ಕೊಟ್ಟಿರುವ ಥೀಟಾದಲ್ಲಿನ ಶಕ್ತಿ ಏನು ಎಂದು ಯಾರಾದರೂ ಹೇಳಿ ಅವರು ಈ ಥೀಟಾವನ್ನು ನೀಡುತ್ತಾರೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಉದ್ದ ಏನು ಎಂದು ಕಂಡುಹಿಡಿಯಿರಿ ಮತ್ತು ಆ ಉದ್ದವು ನಿಮ್ಮ ಶಕ್ತಿಯ ಸಾಮಾನ್ಯ ವಿದ್ಯುತ್ ಮಾದರಿಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಧ್ರುವ ಯೋಜನೆಯನ್ನು ಹೀಗೆ ವ್ಯಾಖ್ಯಾನಿಸುವುದು ಬಿಂದುಗಳ ಈ ಸ್ಥಳವು ಕಾರ್ಟೇಶಿಯನ್ ನಿರ್ದೇಶಾಂಕಗಳಲ್ಲಿ ಅಲ್ಲ ಧ್ರುವೀಯ ನಿರ್ದೇಶಾಂಕಗಳಲ್ಲಿ ರೂಪಿಸಲಾದ ಥೀಟಾದ ಕಾರ್ಯವಾಗಿದೆ ಪಿ 1 ಕ್ಕೆ ಸಮ ಈ x ಅಕ್ಷವು ಪ್ರಾದೇಶಿಕ ಅಕವಾಗಿದೆ ಇದು x ಅಥವಾ y ಅಕ್ಷ ಅಥವಾ ಸಮಭಾಜಕ ಸಮತಲದಲ್ಲಿನ ಯಾವುದೇ ಅಕ್ಷವಾಗಿರಬಹುದು ಆದ್ದರಿಂದ ಇದು ಇ ಪ್ಲೇನ್ ಇ ಪ್ಲೇನ್ ಜೆಡ್ ಅಕ್ಷವನ್ನು ಹೊಂದಿರುತ್ತದೆ ರೇಖಾಂಶದಂತೆಯೇ ಅದು ಎಲ್ಲಿಯಾದರೂ ಇರಬಹುದು ಥೀಟಾ ದಿಂದ ಜೆಡ್ ಥೀಟಾ ಇಲ್ಲ ಇದನ್ನು ಕಾರ್ಟೇಶಿಯನ್ ಯೋಜನರ ಎಂದು ವ್ಯಾಖ್ಯಾನಿಸಬೇಡಿ ಇಲ್ಲಿ ಈ ಉದ್ದವು ಪಿ ಗೆ ಸಮನಾಗಿರುವ ಧ್ರುವ ಯೋಜನೆ ನೀವು ಆರ್ಸಿಎಸ್ ಅನ್ನು ಸರಿಯಾಗಿ ಯೋಜಿಸಿದಾಗ ಮಾಡುವಂತೆಯೇ ಇರುತ್ತದೆ ಆದ್ದರಿಂದ ನೀವು θ ೦ ರಿಂದ ಪ್ರಾರಂಭಿಸಿ ಪಿ 0 ಆಮೇಲೆ θ π 2 ಆದ್ದರಿಂದ r ನಲ್ಲಿ θ 0 ನಾವು r θ ನ ಕಾರ್ಯವಾಗಿ ಯೋಜನೆ ರೂಪಿಸಿದ್ದೇವೆ ಆದ್ದರಿಂದ θ 0 ಇದು ನನಗೆ 0 ನೀಡಿತು ಏಕೆಂದರೆ ಶಕ್ತಿಯು 0 ಆಗಿತ್ತು θ π 2 ಆದಾಗ ಶಕ್ತಿ ಏನು ಪಿ 1 ಆದ್ದರಿಂದ ಅದು ನನ್ನನ್ನು r θ ನಿರ್ದೇಶಾಂಕಗಳಲ್ಲಿ ಇಲ್ಲಿಗೆ ತಂದಿತು ಆದ್ದರಿಂದ ಹೆಚ್ಚಿನ ಶಕ್ತಿಯು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ಅದು ನಿಮಗೆ ಹೇಳುತ್ತಿದೆ ಸಮಭಾಜಕ ಸಮತಲ ಈಗ ನಾನು ಇ ಗೆ ಇ ಮ್ಯಾಕ್ಸ್ ಅನುಪಾತವನ್ನು ತೆಗೆದುಕೊಂಡಿದ್ದೇನೆ ಎಂದು ನೀವು ಕೇಳಬಹುದು ಎಚ್ ಬಗ್ಗೆ ಏನು ನಾನು ಶಕ್ತಿಯನ್ನು ಕಂಡುಹಿಡಿಯುವುದು ಎಂದರೆ ನಾನು ಮಾಡಬೇಕಾದ ವಿದ್ಯುತ್ ಕ್ಷೇತ್ರವನ್ನು ವರ್ಗೀಕರಿಸಬಾರದು ಇ × H ಮಾಡಬೇಕು ಆದ್ದರಿಂದ ನಾನು ತಪ್ಪು ಮಾಡಿದ್ದೇನಯೇ ಇಲ್ಲ ಏಕೆಂದರೆ ನೀವು ಇಲ್ಲಿ ನಿಮ್ಮ ದೂರದ ಕ್ಷೇತ್ರಗಳಲ್ಲಿ ನೋಡಿದರೆ ನೀವು ಇ ಮತ್ತು ಎಚ್ ಅನುಪಾತವನ್ನು ತೆಗೆದುಕೊಂಡರೆ ನಿಮಗೆ ನೀಟಾ ಸಿಗುತ್ತದೆ ಆದ್ದರಿಂದ ಇಲ್ಲಿ ನಾನು ಇದನ್ನು ಇಲ್ಲಿ ಬರೆಯಲಿಲ್ಲ ಆದರೆ ನಾನು | E | | H | ಅನ್ನು ತೆಗೆದುಕೊಂಡರೆ ನಾನು ವಿಶಿಷ್ಟ ಪ್ರತಿರೋಧವನ್ನು ಸರಿಯಾಗಿ ಪಡೆಯುತ್ತೇನೆ ಆದ್ದರಿಂದ ನಾನು ನಿಜವಾದ ಶಕ್ತಿಯನ್ನು ಬಯಸಿದರೆ ಆ ಎಲ್ಲ ಸಂಗತಿಗಳನ್ನು 1 2η ರಿಂದ ಗುಣಿಸಬೇಕು ಆದ್ದರಿಂದ ಇದು ಇಲ್ಲಿ ದೂರದ ಕ್ಷೇತ್ರವಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಕ್ಷೇತ್ರಗಳನ್ನು ದೃಶ್ಯೀಕರಿಸುವ ಬಗ್ಗೆ ಮಾತನಾಡುವಾಗ ನಾವು ದೂರದ ಕ್ಷೇತ್ರದ ಬಗ್ಗೆ ಮಾತನಾಡುತ್ತಿದ್ದೇವೆ ನಿಮಗೆ ಬೇಕಾದ ನಿರ್ದಿಷ್ಟ ಅಪ್ಲಿಕೇಶನ್ ಇದ್ದರೆ ಅದು ಬೇರೆ ವಿಷಯ ನಂತರ ನನ್ನ ಪ್ರಕಾರ ದೂರದ ಕ್ಷೇತ್ರ ಮಾದರಿಗಳನ್ನು ದೃಶ್ಯೀಕರಿಸುವ ಬಗ್ಗೆ ಇತರ ರೀತಿಯ ಒಳ್ಳೆಯ ವಿಷಯವೆಂದರೆ ಇಲ್ಲಿ ಈ ಕ್ಷೇತ್ರ ಮಾದರಿಯು r ಅನ್ನು ಅವಲಂಬಿಸಿರುವುದಿಲ್ಲ ಆದ್ದರಿಂದ ಇದು ಸಾರ್ವತ್ರಿಕ ಯೋಜನೆಯಂತಿದೆ ನಾನು ದೂರದ ಕ್ಷೇತ್ರವನ್ನು ಅರ್ಥೈಸುವವರೆಗೂ ನೀವು ತೆಗೆದುಕೊಳ್ಳುವ ಯಾವುದೇ r ಗೆ ಇದು ಯಾವಾಗಲೂ ಈ ರೀತಿಯಲ್ಲಿಯೇ ಕಾಣುತ್ತದೆ ಇದು ಇ ಪ್ಲೇನ್ನಲ್ಲಿತ್ತು ಅದು ಎಚ್ ಪ್ಲೇನ್ನಲ್ಲಿ ಹೇಗಿರುತ್ತದೆ ಆದ್ದರಿಂದ ಎಚ್ ಪ್ಲೇನ್ ಈಗ x ವೈ ಆದ್ದರಿಂದ ಇದು ಈಗ ಉನ್ನತ ನೋಟದಂತೆ ಆದ್ದರಿಂದ x y ವಿದ್ಯುತ್ ಮಾದರಿಯು H ಸಮತಲದಲ್ಲಿ ಹೇಗೆ ಕಾಣುತ್ತದೆ ಆದ್ದರಿಂದ ತೀಟಾದ ಪರಿಭಾಷೆಯಲ್ಲಿ x y ಸಮತಲ ಯಾವುದು ಸಮಯ ನೋಡಿ 0829 X y ಸಮತಲ ಹೇಗಿರುತ್ತದೆ ನನ್ನ ಪ್ರಕಾರ ಎಚ್ ಪ್ಲೇನ್ಗೆ ಸಮಭಾಜಕ ಅದು x ವೈ ಸಮತಲ ಸಮಭಾಜಕ ಸಮತಲಕ್ಕೆ ಥೀಟಾದ ಮೌಲ್ಯ ಏನು ಆದ್ದರಿಂದ ಪೈ 2 ನಲ್ಲಿ ವಿದ್ಯುತ್ ಮಾದರಿಗೆ ಏನಾಗುತ್ತದೆ ಪಿ 1 ಸ್ಥಿರವಾಗಿದೆ ಆದ್ದರಿಂದ ಧ್ರುವ ಯೋಜನೆ ಹೇಗಿರಬೇಕು ಸಮಯ ನೋಡಿ 0851 ವೃತ್ತ ವಾಗಿ ಆದ್ದರಿಂದ ಯಾವ ದಿಕ್ಕಿನಲ್ಲಿರಲಿ ಫೈ ಏನೇ ಇರಲಿ ನನಗೆ ಯಾವಾಗಲೂ 1 ಸಿಗಲಿದೆ ಆದ್ದರಿಂದ ಈ ಉದ್ದವು 1 ಆದ್ದರಿಂದ ಹೆಚ್ ಪ್ಲೇನ್ ಸುತ್ತಲೂ ಹೋದ ಒಬ್ಬ ವೀಕ್ಷಕನನ್ನು ನಾನು ಇಲ್ಲಿ ಹೊಂದಿದ್ದರೆ ಅವನು ಅಥವಾ ಅವಳು ಸ್ಥಿರವಾದ ಬದಲಾಗದೆ ಇರುವ ಶಕ್ತಿಯನ್ನು ಕಂಡುಕೊಳ್ಳುತ್ತಾರೆ ಎಂದು ಅದು ನಿಮಗೆ ಹೇಳುತ್ತದೆ ಮತ್ತೊಂದೆಡೆ ಅವನು ಅಥವಾ ಅವಳು ಧ್ರುವಗಳಿಗೆ ಹೋದರೆ ಅವರು ಧ್ರುವದಲ್ಲಿ 0 ಶಕ್ತಿಯನ್ನು ಮತ್ತು ಸಮಭಾಜಕದ ಭಾಗ ತಲುಪಿದಾಗ ಗರಿಷ್ಠ ಶಕ್ತಿಯನ್ನು ಅವರು ಕಂಡುಕೊಳ್ಳುತ್ತಾರೆ ಆದ್ದರಿಂದ ನೀವು ಉದಾಹರಣೆಗೆ ನಿಮ್ಮ ವೈ ಫೈ ರೂಟರ್ ಎರಡು ಸ್ಟಿಕ್ಗಳನ್ನು ಹೊಂದಿದ್ದು ಅವು ದ್ವಿಧ್ರುವಿ ಆಂಟೆನಾಗಳಂತೆಯೇ ಇವೆ ಆದ್ದರಿಂದ ನಿಮ್ಮ ಸಾಧನದಲ್ಲಿ ಆಂಟೆನಾವನ್ನು ಸೂಚಿಸುವ ಮೂಲಕ ನೀವು ಗರಿಷ್ಠ ಸಂದೇಶವನ್ನು ಪಡೆಯುತ್ತೀರಿ ಎಂದು ಭಾವಿಸಿದರೆ ತಪ್ಪು ವಾಸ್ತವವಾಗಿ ನೀವು ಶೂನ್ಯವನ್ನು ತೋರಿಸುತ್ತಿರುವಿರಿ ನಿಮಗೆ ಯಾವುದೇ ಶಕ್ತಿ ಸಿಗುವುದಿಲ್ಲ ಅದಕ್ಕಾಗಿಯೇ ನೀವು ದ್ವಿಧ್ರುವಿ ಆಂಟೆನಾ ಸಾಧನಗಳು ಧ್ರುವಗಳೊಂದಿಗೆ ಲಂಬವಾಗಿ ನಿಂತಿರುವುದನ್ನು ನೀವು ಕಾಣಬಹುದು ಆದ್ದರಿಂದ ಇದು ಗರಿಷ್ಠ ಜನರಿಗೆ ಬೇಕಾದುದನ್ನು ನೀಡುತ್ತದೆ ಮತ್ತು ನನ್ನ ಪ್ರಕಾರ ವೈ ಫೈ ಅನ್ನು ಮೇಲ್ಛಾವಣಿಯಲ್ಲಿ ಬಳಸುತ್ತಿಲ್ಲ ಆದ್ದರಿಂದ ನಾವು ಜೆಡ್ ದಿಕ್ಕಿನ ಬಗ್ಗೆ ಯೋಚಿಸುವುದಿಲ್ಲ ಆದ್ದರಿಂದ ನಾನು ಇದನ್ನು ಹರ್ಟ್ಜ್ ದ್ವಿಧ್ರುವಿಗಾಗಿ ಪಡೆದುಕೊಂಡಿದ್ದೇನೆ ಎಂದರ್ಥ ಆದರೆ ನೀವು ಮುಂದೆ ಉದ್ದವಾದ ಆಂಟೆನಾಗಳಿಗೆ ಹೋಗುವಾಗ ಇದು ಸರಿಸುಮಾರು ನಿಜವಾಗುತ್ತದೆ ವಿದ್ಯಾರ್ಥಿ ಸಮಯ ನೋಡಿ 1006 ಹೌದು 1 r೨ ವಿದ್ಯುತ್ ಕ್ಷೇತ್ರ ಈ ಸಾಮಾನ್ಯಗೊಳಿಸಿದ ಎಫ್ ನಿಮಗೆ ತಿಳಿದಿದೆ ಆದ್ದರಿಂದ ಅರ್ ಅನ್ನು ರದ್ದುಮಾಡುವುದು ನಿರ್ದಿಷ್ಟವಾಗಿದೆ ಇ ಗರಿಷ್ಠ ಸಹ 1 ಆರ್ ಬಲವನ್ನು ಹೊಂದಿರುತ್ತದೆ ಇದು ಒಂದು ಕಾರ್ಯವಾಗಿ ಗರಿಷ್ಠವಾಗಿರುತ್ತದೆ ಆದ್ದರಿಂದ ನಿರ್ದಿಷ್ಟ r ನಲ್ಲಿ ಅಂದರೆ ನಿರ್ದಿಷ್ಟ ಗೋಳದ ಮೇಲೆ r ನ ಕಾರ್ಯವಾಗಿ ಎಫ್ ಸ್ಥಿರವಾಗಿರುತ್ತದೆ ಅದಕ್ಕಾಗಿಯೇ ಇದು ತುಂಬಾ ಉಪಯುಕ್ತವಾಗಿದೆ ನಾನು ಸಂಪೂರ್ಣ ಶಕ್ತಿಯನ್ನು ಕಂಡುಹಿಡಿಯಲು ಬಯಸಿದರೆ ನಾನು ಮಾಡಬೇಕಾಗಿರುವುದು ಇ ಗರಿಷ್ಠ ಅನ್ನು ಕಂಡುಹಿಡಿಯುವುದು ಅದು ನನ್ನ r 2 ಅವಲಂಬನೆಯನ್ನು ಹೊಂದಿರುತ್ತದೆ ಮತ್ತುF ೨ ರಿಂದ ಗುಣಿಸಲ್ಪಡುತ್ತದೆ | 3 ಡಿ ಯಲ್ಲಿ ಇದು ಹೇಗೆ ಕಾಣುತ್ತದೆ ನಾನು ಎರಡು ವಿಭಾಗಗಳನ್ನು ರೂಪಿಸಿದ್ದೇನೆ ಆದ್ದರಿಂದ ಇದು ಯಾವ ಆಹಾರ ಗುಂಪನ್ನು ಹೋಲುತ್ತದೆ ವಿದ್ಯಾರ್ಥಿ ಸೇಬಿನ ಗುಂಪು ಡೋನಟ್ ಅಲ್ಲ ನಿಮ್ಮ ಆದ್ಯತೆಗೆ ಅನುಗುಣವಾಗಿ ಏನೇ ಇರಲಿ ಆಪಲ್ ಕೇಂದ್ರದಲ್ಲಿ 0 ಕ್ಕೆ ಹೋಗುವುದಿಲ್ಲ ಆಂಟೆನಾ ಕೂಡ ಬಂಪ್ ಹೊಂದಿರುತ್ತದೆ ಇದು ಬಂಪ್ ಹೊಂದಿದೆ ಆದರೆ ಸೇಬು 0 ಗೆ ಹೋಗುವುದಿಲ್ಲ ತುಂಬಾ ಬಿಗಿಯಾದ ಡೋನಟ್ 0 ಗೆ ಹೋಗಬಹುದು ಯಾವುದೇ ರಂಧ್ರವಿಲ್ಲ ಆದರೆ ಅತ್ಯಂತ ಸಣ್ಣ ತ್ರಿಜ್ಯದ ರಂಧ್ರವಿದೆ ಆದ್ದರಿಂದ ಇದು ವಿಲಕ್ಷಣವಾದ ದ್ವಿಧ್ರುವಿ ವಿಲಕ್ಷಣ ಡೋನಟ್ ಈ ರೀತಿಯಲ್ಲಿ ನಾವು ಕ್ಷೇತ್ರಗಳನ್ನು ದೃಶ್ಯೀಕರಿಸುತ್ತೇವೆ ಇದರರ್ಥ ಈ ಚೌಕಟ್ಟನ್ನು ಅವೆಲ್ಲವೂ ಆಂಟೆನಾಗಳ ಕ್ಷೇತ್ರದಲ್ಲಿ ಬಳಸಲಾಗಿದೆ ಮತ್ತು ನಿಮಗೆ ತಿಳಿದಿರುವ ವಿವಿಧ ವ್ಯಾಖ್ಯಾನಗಳನ್ನು ಚರ್ಚಿಸಲು ನಾವು ಬಹಳ ಸಮಯ ಕಳೆಯಬಹುದು ಆದರೆ ನಾವು ಅದನ್ನು ಮಾಡುವುದಿಲ್ಲ ಆದ್ದರಿಂದ ಈಗ ನಾವು ಏನು ಮಾಡಿದ್ದೇವೆಂದರೆ ಸಾಮಾನ್ಯವಾಗಿ ಹರ್ಟ್ಜ್ ದ್ವಿಧ್ರುವಿಯನ್ನು ನೋಡುತ್ತಿದ್ದೆವು ಆದ್ದರಿಂದ ಕೆಲವು ವಿಶಿಷ್ಟವಾದ ಆಂಟೆನಾಗಳನ್ನು ನೋಡೋಣ ಆದ್ದರಿಂದ ನಾವು ಹರ್ಟ್ಜ್ ದ್ವಿಧ್ರುವಿಯಿಂದ ದೂರ ಹೋಗುತ್ತಿದ್ದೇವೆ ವಿಶಿಷ್ಟವಾದ ಶಕ್ತಿಯ ಮಾದರಿಯು ಹೇಗೆ ಕಾಣುತ್ತದೆ ಇದು ನಾವು ಸಾಹಿತ್ಯದಲ್ಲಿ ಕಾಣುತ್ತೇವೆ ಈ ರೀತಿಯ ರೇಖಾಚಿತ್ರಗಳನ್ನು ನೀವು ನೋಡುತ್ತೀರಿ ಇದರ ಅರ್ಥವೇನು ಮೊದಲನೆಯದಾಗಿ ಇದನ್ನು ಯಾವ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ರೂಪಿಸಲಾಗಿದೆ ಇದು ಧ್ರುವ ಯೋಜನೆ ಸರಿ ಆದ್ದರಿಂದ ನೀವು ಇದನ್ನು ನೋಡಿದಾಗ ಇದನ್ನು x y ಯೋಜನೆ ಎಂದು ವ್ಯಾಖ್ಯಾನಿಸಲು ಪ್ರಯತ್ನಿಸಬೇಡಿ ಆದ್ದರಿಂದ ಮೂಲವು ಇಲ್ಲಿಗೆ ಮುಗಿದಿದೆ ಆದ್ದರಿಂದ ಈ ನಾನು ಈ ರೀತಿಯಲ್ಲಿ ಬಿಡಿಸಿದರೆ ಏನು ಹೇಳುತ್ತಿದೆ ಇದು ಕಿರಣದ ಮ್ಯಾಕ್ಸಿಮಾದ ನಿರ್ದೇಶನವಾಗಿದೆ ಮತ್ತು ಇದು ಇನ್ನೊಂದು ವಿಷಯ ಆದ್ದರಿಂದ ಇದನ್ನು ಆಂಟೆನಾದ ಮುಖ್ಯ ಹಾಲೆ ಎಂದು ಕರೆಯಲಾಗುವುತ್ತದೆ ಎಲ್ಲಾ ವಾಸ್ತವಿಕ ಆಂಟೆನಾಗಳು ಮುಖ್ಯ ಹಾಲೆ ಹೊಂದಿರುತ್ತವೆ ಮತ್ತು ಬದಿಯಲ್ಲಿರುವ ಇವುಗಳನ್ನು ಅಡ್ಡ ಹಾಲೆಗಳು ಎಂದು ಕರೆಯಲಾಗುವುತ್ತದೆ ಮತ್ತು ಮುಖ್ಯ ಹಾಲೆಗೆ ವಿರುದ್ಧ ದಿಕ್ಕನ್ನಲ್ಲಿರುವುದು ಬ್ಯಾಕ್ ಲೋಬ್ ಇದನ್ನು ಸಾಮಾನ್ಯಗೊಳಿಸಲಾಗುತ್ತದೆ ಆದ್ದರಿಂದ ಈ ಸಂಖ್ಯೆ 1 ಏಕೆಂದರೆ ಇಲ್ಲಿಯೇ ಇθ Eθ ಗರಿಷ್ಠವಾಗಿದೆ ನಾನು ಇಲ್ಲಿ ಯೋಜಿಸಿ ಮಾಡುತ್ತಿರುವುದು | ಎಫ್ |೨ ನ ವಿದ್ಯುತ್ ಮಾದರಿ ನಾವು ಇನ್ನು ಮುಂದೆ ಕೆಲವು ಸಾಮಾನ್ಯ ಆಂಟೆನಾಗಳ ಬಗ್ಗೆ ಮಾತನಾಡುತ್ತಿರುವುದು ಹರ್ಟ್ಜ್ ದ್ವಿಧ್ರುವಿಯ ಬಗ್ಗೆ ಮಾತನಾಡುವುದಿಲ್ಲ ಮತ್ತು ಇದು ಈ ಆಂಟೆನಾಕ್ಕೆ ಒಂದು ಕಾಲ್ಪನಿಕ ಶಕ್ತಿಯ ಮಾದರಿಯಾಗಿದೆ ಇದು ಈ ರೀತಿಯಲ್ಲೂ ಕಾಣಿಸಬಹುದು ಆದ್ದರಿಂದ ಹರ್ಟ್ಜ್ ದ್ವಿಧ್ರುವಿ ಪ್ರಕರಣದಲ್ಲಿ ನಾವು ಏನು ಹೊಂದಿದ್ದೆವು ಆದ್ದರಿಂದ ನಾವು ಈ ರೀತಿ ಹೊಂದಿದ್ದೆವು ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಮುಖ್ಯ ಹಾಲೆ ಮತ್ತು ವಿದ್ಯುತ್ ಈ ದಿಕ್ಕಿನಲ್ಲಿ ಸಾಗುತ್ತಿದೆ ಆದ್ದರಿಂದ ಹರ್ಟ್ಜ್ ದ್ವಿಧ್ರುವಿಗೆ ಯಾವುದೇ ಅಡ್ಡ ಹಾಲೆ ಇಲ್ಲ ಮತ್ತು ಅದಕ್ಕೆ ಹಿಂಭಾಗದ ಹಾಲೆ ಇಲ್ಲ ಅದು ಮುಖ್ಯ ಹಾಲೆ ಮಾತ್ರ ಹೊಂದಿದೆ ಅಥವಾ ನಾನು ಕರೆಯುವ ಇನ್ನೊಂದು ವಿಧಾನವೆಂದರೆ ಅದು ಸೈಡ್ ಲೋಬ್ ಅನ್ನು ಸಮಾನವಾಗಿ ಹೊಂದಿದೆ ಅಂದರೆ ಬ್ಯಾಕ್ ಹಾಲೆಯು ಮುಖ್ಯ ಹಾಲೆಗೆಸಮಾನವಾಗಿರುತ್ತದೆ ಆದರೆ ವಾಸ್ತವಿಕ ಆಂಟೆನಾಗಳು ನಾನು ಇಲ್ಲಿ ಎಳೆದಂತೆಯೇ ಇರುತ್ತವೆ ನೀವು ವಿನ್ಯಾಸಗೊಳಿಸುತ್ತಿರುವ ಒಂದು ಮುಖ್ಯ ಹಾಲೆ ಇದೆ ಅದು ನೀವು ಬಳಸುವ ನಿಮ್ಮ ಉದ್ದೇಶಿತ ಕಿರಣವಾಗಲಿದೆ ಮತ್ತು ನಿಮಗೆ ಹಿಡಿತ ಮಾಡಲಾಗದ ಕೆಲವು ಅಲೆ ಇದೆ ಸ್ವಲ್ಪ ಶಕ್ತಿಯು ಪಕ್ಕದ ಹಾಲೆಗಳಿಗೆ ಸೋರಿಕೆಯಾಗುತ್ತಿದೆ ಇನ್ನೂ ಕೆಟ್ಟದ್ದು ಹಿಂಭಾಗದ ಹಾಲೆ ನೀವು ಏನೂ ಮಾಡಲು ಸಾಧ್ಯವಿಲ್ಲ ವಾಸ್ತವಿಕ ಆಂಟೆನಾಗಳಲ್ಲಿ ಇದು ಸಂಭವಿಸುತ್ತದೆ ನೀವು ಕಂಡುಹಿಡಿಯಲು ಬಯಸುವ ಈ ಕಿರಣಗಳನ್ನು ಜನರು ಹೇಗೆ ನಿರೂಪಿಸುತ್ತಾರೆ ಆದ್ದರಿಂದ ಉದಾಹರಣೆಗೆ ನೀವು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಸಂವಹನವನ್ನು ಮಾಡಲು ಬಯಸಿದರೆ ಉದಾಹರಣೆಗೆ 5G ಯಲ್ಲಿ ಅದು ಸಂಭವಿಸುತ್ತದೆ 5G ಯ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರೂ ಒಬ್ಬ ಬಳಕೆದಾರರೊಂದಿಗೆ ಮತ್ತು ಎಲ್ಲರೊಂದಿಗೆ ಮಾತನಾಡುವ ಬಹು ಕಿರಣಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಇದನ್ನು ನಿರೂಪಿಸುವ ವಿಧಾನವೆಂದರೆ ಇದು ಅರ್ಧದಷ್ಟು ಶಕ್ತಿಯಾಗುವ ಥೀಟಾವನ್ನು ಕಂಡುಹಿಡಿಯುವುದು ಆದ್ದರಿಂದ ವಿದ್ಯುತ್ ಅರ್ಧವಾದಾಗ ನಾನು ಕಂಡುಹಿಡಿಯಬಹುದು ಆದ್ದರಿಂದ ಇಲ್ಲಿ ಇದು ಅರ್ಧ ಪವರ್ ಡೆಲ್ಟಾ ಥೀಟಾ ಆಗುತ್ತದೆ ಆದ್ದರಿಂದ ಈ ಡೆಲ್ಟಾ ಥೀಟಾವನ್ನು ಹಾಫ್ ಪವರ್ ಬೀಮ್ ಅಗಲ ಎಂದು ಕರೆಯಲಾಗುತ್ತದೆ ಕಿರಣವನ್ನು ನಿರೂಪಿಸುವ ಒಂದು ಮಾರ್ಗ ಇದು ನನ್ನ ಪ್ರಕಾರ ಮತ್ತೊಂದು ಮಾರ್ಗವೆಂದರೆ ಹಲವಾರು ಜನಪ್ರಿಯ ಮಾರ್ಗವಿದೆ ಅದರಲ್ಲಿ ಶೂನ್ಯವನ್ನು ಪಡೆಯುವ ಥೀಟಾವನ್ನು ಕಂಡುಹಿಡಿಯುವುದು ಕೂಡ ಒಂದು ಆದ್ದರಿಂದ ಈ ಸಂದರ್ಭದಲ್ಲಿ ಈ ದಿಕ್ಕಿನಲ್ಲಿ ನಾನು ಶೂನ್ಯವನ್ನು ಹೊಂದಿದ್ದೇನೆ ಆದ್ದರಿಂದ ಇಲ್ಲಿ ಮೊದಲ ಶೂನ್ಯ ಕಿರಣದ ಅಗಲ ಎಂದು ಕರೆಯಲಾಗುತ್ತದೆ ವಿವಿಧ ವ್ಯಾಖ್ಯಾನಗಳು ಇವೆಲ್ಲವೂ ಮೂಲತಃ ಕಿರಣವು ಎಷ್ಟು ಕೇಂದ್ರೀಕೃತವಾಗಿದೆ ಎಂಬುದನ್ನು ಸೆರೆಹಿಡಿಯುವ ಪ್ರಯತ್ನಗಳಾಗಿವೆ ಆದ್ದರಿಂದ ಇದು ನಿಮ್ಮ ವಿಶಿಷ್ಟ ವಿದ್ಯುತ್ ಮಾದರಿಯಾಗಿದ್ದು ನೀವು ಓದಿದ ಪತ್ರಿಕೆಗಳಲ್ಲಿ ಸಹ ಇದು ಇದೆ ವಿಕಿರಣ ಮಾದರಿಗಳ ಎರಡು ಜನಪ್ರಿಯ ಸಂರಚನೆಗಳಿಗೆ ಬ್ರಾಡ್ಸೈಡ್ ಮತ್ತು ಎಂಡ್ಫೈರ್ ಎಂಬ ಹೆಸರುಗಳನ್ನು ನೀಡಲಾಗುತ್ತದೆ ಆದ್ದರಿಂದ ಬ್ರಾಡ್ಸೈಡ್ ವಿಕಿರಣ ಮಾದರಿಯು ಯಾವ ದಿಕ್ಕಿನಲ್ಲಿ ಕೇಂದ್ರೀಕೃತವಾಗಿದೆ ಸಮಯ ನೋಡಿ 1645 ಆಂಟೆನಾದ ಅಕ್ಷದ ಉದ್ದಕ್ಕೂ ಇರುವ ಶಕ್ತಿಯು ಅಲ್ಲಿಗೆ ಹೋಗುತ್ತಿದೆ ಅದು ನಿಮ್ಮ ಬೋರ್ಡ್ ಸೈಡ್ ಮತ್ತು ಎಂಡ್ ಫೈರ್ ಈ ದಿಕ್ಕಿನಲ್ಲಿದೆ ಆದ್ದರಿಂದ ಇದು ಇಲ್ಲಿ ನಿಮ್ಮ ಎಂಡ್ ಫೈರ್ ಆದ್ದರಿಂದ ಇದು ನಿಮ್ಮ ಜೆಡ್ ಅಕ್ಷವಾಗಿದೆ ಆದ್ದರಿಂದ ಹರ್ಟ್ಜ್ ದ್ವಿಧ್ರುವಿ ಎರಡರಲ್ಲಿ ಯಾವ ರೀತಿಯಲ್ಲಿ ತೋರುತ್ತದೆ ಎಂಡ್ ಫೈರ್ ಆದ್ದರಿಂದ ಇದು ಕೇವಲ ಹೆಸರು ಉದಾಹರಣೆಗೆ ಸಂವಹನ ಸಮಸ್ಯೆಗಳಲ್ಲಿ 5 ಜಿ ನಾನು 5 ಜಿ ಯ ಉದಾಹರಣೆಯನ್ನು ನೀಡುತ್ತೇನೆ ಅಥವಾ ನೀವು ಇದೀಗ ಕೆಲಸ ಮಾಡುತ್ತಿರುವ ನಿಮ್ಮ ಸಾಮಾನ್ಯ 4 ಜಿ ಸಹ ನೀವು ನಿರ್ದಿಷ್ಟ ದಿಕ್ಕಿಗೆ ಕಿರಣವನ್ನು ಕಳುಹಿಸುವಾಗ ಆ ಸಂಕೇತವು ಬೇರೊಬ್ಬರ ಬಳಿಗೆ ಹೋಗುವುದನ್ನು ನೀವು ಬಯಸುವುದಿಲ್ಲ ಆದರೆ ನೀವು ಸೈಡ್ ಲೋಬ್ ಹೊಂದಿದ್ದರೆ ಅದೇ ಸಿಗ್ನಲ್ ಇಲ್ಲಿಯೇ ನಿಂತಿರುವ ಇನ್ನೊಬ್ಬ ಬಳಕೆದಾರರಿಗೂ ಹೋಗುತ್ತದೆ ನಿಮ್ಮ ಉದ್ದೇಶಿತ ಸಿಗ್ನಲ್ ಇಲ್ಲಿಗೆ ಹೋಗಬೇಕಾಗಿರುವುದು ಗರಿಷ್ಠ ಕಿರಣವನ್ನು ಹೊಂದಿದೆ ಆದರೆ ನಿಮ್ಮ ಒಂದು ಭಾಗವನ್ನು ಸೋರಿಕೆ ಮಾಡುವುದು ಇಲ್ಲಿ ನಾನು ಬಹಳ ಸೂಕ್ಷ್ಮ ರಿಸೀವರ್ ಹೊಂದಿದ್ದರೆ ಇಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ದಾಖಲಿಸಲು ನನಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಆಂಟೆನಾ ವಿನ್ಯಾಸದಲ್ಲಿ ಸಾಮಾನ್ಯವಾಗಿ ಜನರು ಈ ಸೈಡ್ ಲೋಬ್ ಮಟ್ಟವನ್ನು ಕಡಿಮೆ ಮಾಡಲು ಬಯಸುತ್ತಾರೆ ಆದ್ದರಿಂದ ಈ ಅಭಿವ್ಯಕ್ತಿಯನ್ನು ಇಲ್ಲಿ ಬಳಸುವುದನ್ನು ನೀವು ಹೇಗೆ ನಿರೂಪಿಸುತ್ತೀರಿ ಸೈಡ್ ಲೋಬ್ ಮಟ್ಟಕ್ಕೆ ಎಫ್ ಎಷ್ಟು ಆದ್ದರಿಂದ ಎಷ್ಟು ವ್ಯಾಪ್ತಿಯನ್ನು ಎಫ್ ಗರಿಷ್ಠ ನಿಂದ ಭಾಗಿಸಲಾಗಿದೆ ಆದ್ದರಿಂದ ನೀವು ಉತ್ತಮ ಕಾರ್ಯಕ್ಷಮತೆ ಮಾಡಲು ಬಯಸುತ್ತೀರಿ ಎಸ್ಎಲ್ಎಲ್ ಎಂಬುದು ಆಂಟೆನಾ ಮತ್ತು ವಿನ್ಯಾಸದಲ್ಲಿ ಸಾಮಾನ್ಯವಾಗಿ ಬಳಸುವ ಪದವಾಗಿದೆ ಅದಕ್ಕಾಗಿಯೇ ನಾನು ಅದನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ ಮತ್ತು ಅಂತಿಮವಾಗಿ ಹತ್ತಿರದ ಕ್ಷೇತ್ರ ಮತ್ತು ದೂರದ ಕ್ಷೇತ್ರದ ನಡುವಿನ ಈ ವ್ಯತ್ಯಾಸವನ್ನು ನಾವು ವಿವರಿಸಿದ್ದೇವೆ ಇದಕ್ಕೆ ಉತ್ತಮ ಉತ್ತರವಿಲ್ಲ ಏಕೆಂದರೆ ನೀವು ಹಿಂತಿರುಗಿ ನೋಡಿದರೆ ಮತ್ತು ಈ ಅಭಿವ್ಯಕ್ತಿಗಳು ಅವಲಂಬಿಸಿರುತ್ತದೆ ಇಲ್ಲಿ ಈ ಅಂದಾಜು ಹರ್ಟ್ಜ್ ದ್ವಿಧ್ರುವಿಗೆ ಯಾವುದೇ ಆಯಾಮವನ್ನು ಹೊಂದಿರಲಿಲ್ಲ ಏಕೆಂದರೆ Δz ತುಂಬಾ ಚಿಕ್ಕದಾಗಿದೆ ಆದರೆ ನಾನು ವಾಸ್ತವಿಕ ಆಂಟೆನಾವನ್ನು ಮಾಡುವಾಗ ನಿಯಮವೆಂದರೆ ಈ ಅಂಶ 2D೨ ಲ್ಯಾಮ್ಬ್ಡಾ ಇಲ್ಲಿ ಡಿ ಆಂಟೆನಾದ ಗರಿಷ್ಠ ಆಯಾಮವಾಗಿದೆ ಆದ್ದರಿಂದ 2D೨ ಲ್ಯಾಂಬ್ಡಾ ಗಿಂತ ಹೆಚ್ಚಿನ ಅಂತರಗಳಿಗೆ ನಿಮ್ಮ ದೂರದ ಕ್ಷೇತ್ರವು ಪ್ರಾರಂಭವಾಗುತ್ತದೆ ಉದಾಹರಣೆಗೆ ನಾವೆಲ್ಲರೂ ಆ ತ್ರಿಕೋನ ಲಂಬ ಮೂಲ ಕೇಂದ್ರಗಳನ್ನು ನಿಮ್ಮ ಕಟ್ಟಡಗಳ ಮೇಲ್ಭಾಗದಲ್ಲಿಯೇ ನೋಡಿದ್ದೇವೆ ದೂರದ ಕ್ಷೇತ್ರದ ಅಂತರ ಯಾವುದು ಎಂದು ಕಂಡುಹಿಡಿಯಲು ನೀವು ಬಯಸಿದರೆ ದೂರದ ಕ್ಷೇತ್ರ ಎಲ್ಲಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಅದಕ್ಕಾಗಿ ಡಿ ಸರಿಸುಮಾರು ಏನು ಎಂದು ನೀವು ಭಾವಿಸುತ್ತೀರಿ ಅದರ ಗರಿಷ್ಠ ಆಯಾಮ ಯಾವುದು ನಿಮ್ಮ ಮೊಬೈಲ್ ನೆಟ್ವರ್ಕ್ಗೆ ಸೇವೆ ಸಲ್ಲಿಸುವ ಸೇತುವೆಗಳ ಕಟ್ಟಡಗಳ ಮೇಲೆ ನೀವು ನೋಡುವ ಮೂಲ ಕೇಂದ್ರಗಳು ನೀವು ಯೋಚಿಸುವ ಗರಿಷ್ಠ ಆಯಾಮ ಎಷ್ಟು ಆಂಟೆನಾದ ಆಯಾಮ ಅಂದರೆ ಅದರ ಎತ್ತರ ಹೌದು ಈಗ ಅಗಲ ತ್ರಿಜ್ಯವನ್ನು ನನ್ನನ್ನು ಕೇಳಬೇಡಿ ಆ ರಚನೆಯ ಗರಿಷ್ಠ ಆಯಾಮ ಎಷ್ಟು 200 ಮೀಟರ್ ಆದ್ದರಿಂದ ನೀವು ಅದನ್ನು ತುಂಬಾ ಹತ್ತಿರದಲ್ಲಿ ನೋಡಿಲ್ಲ ಅದು 1 ಮೀಟರ್ ಗಿಂತ ದೊಡ್ಡದಲ್ಲ ನಾವು ಕೆಲವು ಎಫ್ಎಂ ಸ್ಟೇಷನ್ ಬಗ್ಗೆ ಮಾತನಾಡುತ್ತಿದ್ದೇನೆ ನಾನು ಲಂಬವಾಗಿ ಇರಿಸಲಾಗಿರುವ ಈ ಬಿಳಿ ಬಣ್ಣದ ವಸ್ತುಗಳ ಬಗ್ಗೆ ಮಾತನಾಡುತ್ತಿದ್ದೇನೆ 1 ಮೀಟರ್ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಯಾವ ಆವರ್ತನದಲ್ಲಿ ಕೆಲಸ ಮಾಡುತ್ತದೆ 1 ಗಿಗಾಹೆರ್ಟ್ಜ್ ಎಂದು ಹೇಳಿ ಆದ್ದರಿಂದ ಅದು 30 ಸೆಂಟಿಮೀಟರ್ ಆದ್ದರಿಂದ 0 3 ಮೀಟರ್ ಹಾಗಾದರೆ ಆ 20 3 ಸರಿಸುಮಾರು ಎಷ್ಟು ಕೆಲವು 6 7 ಮೀಟರ್ ಆದ್ದರಿಂದ ನಿಮಗೆ ವಿಕಿರಣ ಹಾನಿಯಿಂದ ನೀವು ಸುರಕ್ಷಿತವಾಗಿರಲು ಬಯಸಿದರೆ ಕನಿಷ್ಠ ಈ ಬೇಸ್ ಸ್ಟೇಷನ್ನಿಂದ ೬ ೭ ಮೀಟರ್ ದೂರವಿರಬೇಕು ಸುರಕ್ಷತೆಯ ಹೊರತಾಗಿ ನಾನು ಆ ಮೂಲ ನಿಲ್ದಾಣದಿಂದ ಈ ದೂರಕ್ಕಿಂತಲೂ ದೂರದಲ್ಲಿದ್ದಾಗ ದೂರದ ಕ್ಷೇತ್ರದ ಅಂದಾಜು ಸರಿಯಾಗಿದೆ ಎಂದು ಹೇಳಬಹುದು ಆದ್ದರಿಂದ ಇದು ನಾವು ಈ ಸೂತ್ರವನ್ನು ಸರಿಯಾಗಿ ಬಳಸಬಹುದಾದ ಒಂದು ವಿಶಿಷ್ಟ ವಿಧಾನವಾಗಿದೆ ಸಮಯ ನೋಡಿ 2138 ಹೌದು ಬೇಸ್ ಸ್ಟೇಷನ್ ಅನ್ನು ಎತ್ತರದಲ್ಲಿ ಇಡಲಾಗಿದೆ ಆದ್ದರಿಂದ ಕಟ್ಟಡಗಳಿಂದ ನಿರ್ಬಂಧಿಸಲಾಗಿಲ್ಲ ಮತ್ತು ಅದು ಬಳಕೆದಾರರನ್ನು ಸುಲಭವಾಗಿ ತಲುಪಬಹುದು ದೃಷ್ಟಿಗೋಚರ ರೇಖೆಯು ಡೀಲ್ ಬ್ರೇಕರ್ ಅಲ್ಲ ಏಕೆಂದರೆ ಅಲೆಗಳು ಕಿಟಕಿಗಳು ಮತ್ತು ಬಾಗಿಲುಗಳ ಮೂಲಕ ಪ್ರವೇಶಿಸಲಿವೆ ಸಮಸ್ಯೆ ಇಲ್ಲ ಈ ಬಗ್ಗೆ ಯಾವುದೇ ಪ್ರಶ್ನೆಗಳಿವೆಯೇ